ಫ್ಲೋ ಅಧ್ಯಯನಗಳನ್ನು ಲೋಡ್ ಮಾಡಿ ಮುಂದುವರೆದ ಭಾಗ ಆದ್ದರಿಂದ ಈ ವಿಷಯಕ್ಕೆ ಹಿಂತಿರುಗುತ್ತೇವೆ ಆದ್ದರಿಂದ ನೀವು ಈ ವಿಷಯವನ್ನು ಮಾಡುತ್ತೀರಿ ಎಂದು ಊಹಿಸಿಕೊಳ್ಳಿ

ಆದ್ದರಿಂದ ಅಂತಿಮ 3 ಹಂತದ ಶಕ್ತಿಯನ್ನು ಸ್ವೀಕರಿಸಲು ಈ ಅಭಿವ್ಯಕ್ತಿ ಸರಿಯಾಗಿದೆ ಇದು ಸಮೀಕರಣ 79 ಸರಿನಾ ಮುಂದೆ ಏನು ಮಾಡುತ್ತೀರಿ ನೈಜ ಮತ್ತು ಕಾಲ್ಪನಿಕ ಭಾಗಗಳನ್ನು ಪ್ರತ್ಯೇಕಿಸಿ ಹಾಗೆ ಮಾಡಿದರೆ ಇವು 80 ಮತ್ತು 81 ಸಮೀಕರಣಗಳು ಸರಿನಾ ಇದು ಅಂತ್ಯವನ್ನು ಪಡೆಯುತ್ತಿದೆ ಅಂತೆಯೇ ನಾವು ಕಳುಹಿಸುವ ಅಂತ್ಯವನ್ನು ಒಂದನ್ನು ಸರಿಯಾಗಿ ಪಡೆಯಬಹುದು ಆದ್ದರಿಂದ ಕಳುಹಿಸುವ ಕೊನೆಯ ಭಾಗವನ್ನು ಕಂಡುಹಿಡಿಯಲು ಇದು ಒಂದು ವ್ಯಾಯಾಮವಾಗಿದೆ ಆದರೆ ನಿಮಗೆ ಅಂತಿಮ ಅಭಿವ್ಯಕ್ತಿ ನೀಡುತ್ತಿದ್ದೇನೆ ಆದ್ದರಿಂದ ಇವು ಸಮೀಕರಣ 82 ಮತ್ತು ಸಮೀಕರಣ 83 ಆದ್ದರಿಂದ ನೈಜ ಮತ್ತು ಪ್ರತಿಕ್ರಿಯಾತ್ಮಕ ವಿದ್ಯುತ್ ನಷ್ಟಗಳನ್ನು ಸುಲಭವಾಗಿ ಕಾಣಬಹುದು ಅಂತಿಮ ನೈಜ ಶಕ್ತಿಯನ್ನು ಕಳುಹಿಸುವುದು ಮೈನಸ್ ಸ್ವೀಕರಿಸುವ ಅಂತಿಮ ನೈಜ ಶಕ್ತಿಯು 3 ಹಂತದ ನೈಜ ವಿದ್ಯುತ್ ನಷ್ಟವನ್ನು ನೀಡುತ್ತದೆ ಈ ರೀತಿಯಾಗಿ ನಷ್ಟವನ್ನು ಲೆಕ್ಕ ಹಾಕಬಹುದು ಇದು ಹಲವು ಮಾರ್ಗಗಳಿವೆ ಎಂದು ಲೆಕ್ಕಾಚಾರ ಮಾಡುವ ಇನ್ನೊಂದು ಮಾರ್ಗವಾಗಿದೆ ಆದ್ದರಿಂದ ಇದು ಲೆಕ್ಕಾಚಾರದ ಮತ್ತೊಂದು ಮಾರ್ಗವಾಗಿದೆ ಆದ್ದರಿಂದ ಈ ಕಾರ್ಯಕ್ಷಮತೆ ಮತ್ತು ಪ್ರಸರಣ ಲೈನ್ನ ವಿಶಿಷ್ಟತೆಯು ಈ ನಿರ್ದಿಷ್ಟ ವಿಷಯವಾಗಿರುತ್ತದೆ ಇಲ್ಲಿ ನಿಲ್ಲುತ್ತೇವೆ ಎಂದು ಭಾವಿಸುತ್ತೇನೆ ಸರಿನಾ ಮತ್ತು ಸಾಧ್ಯವಾದಷ್ಟು ನಾವು ಪ್ರಸರಣ ಲೈನ್ ನ ಗುಣಲಕ್ಷಣಗಳ ವಿಷಯಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದ್ದೇವೆ ಸರಿನಾ ಮತ್ತು ಯಾವುದೇ ಸಂಭಾವ್ಯ ವಿಷಯಗಳು ಲಭ್ಯವಿದ್ದರೂ ಈ ವಿಷಯಗಳು ಮುಖ್ಯವಾದುದು ಎಂದು ಸರಿಯಾಗಿ ಚರ್ಚಿಸಲು ಪ್ರಯತ್ನಿಸಿದ್ದೇವೆ ಆದ್ದರಿಂದ ಪ್ರಸರಣ ಲೈನ್ನ ಈ ಗುಣಲಕ್ಷಣವು ಈ ವಿಷಯವು ಮುಂದಿನದಕ್ಕಿಂತ ಹೆಚ್ಚಿನದಾಗಿದೆ ಎಂದರೆ ವಿದ್ಯುತ್ ಹರಿವು ಅಥವಾ ಲೋಡ್ ಫ್ಲೋ ಅಧ್ಯಯನಗಳು ಸರಿಯಾಗಿವೆ ಆದ್ದರಿಂದ ಈ ಸಂದರ್ಭದಲ್ಲಿ ಮುಂದಿನ ಒಂದೂವರೆ ಘಂಟೆಯ ಸಮಯ ಅಥವಾ ಅದಕ್ಕಿಂತ ಹೆಚ್ಚಿನ ಅಥವಾ ಅದಕ್ಕಿಂತ ಹೆಚ್ಚಿನದನ್ನು ಅಡ್ಡಲಾಗಿ ಉಳಿಸಿಕೊಂಡಿದ್ದೇನೆ ಅದು ಲಂಬವಾಗಿ ಸರಿಯಾಗಿರುತ್ತದೆ ಆದ್ದರಿಂದ ನಿಮಗೆ ತಿಳಿದಿರುವ ಈ ವಿಷಯವನ್ನು ಲೋಡ್ ಫ್ಲೋ ಮಾಡಿ ಸ್ವಲ್ಪ ಸರಿಯಾಗಿ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಮತ್ತು ನಿರ್ದಿಷ್ಟವಾಗಿ ಈ ವಿಷಯವು ನಿಮಗೆ ತಿಳಿದಿರುವಂತೆ ಒಳಗೊಂಡಿರುತ್ತದೆ ಅದು ಬಹಳ ಗಣಿತದ ವಿಷಯನ್ನು ಒಳಗೊಂಡಿರುತ್ತದೆ ಮತ್ತು ಈ ಪ್ರಸರಣ ರೇಖೆಯ ಲೋಡ್ ಹರಿವು ಅಥವಾ ವಿದ್ಯುತ್ ಹರಿವಿನ ವಿಶ್ಲೇಷಣೆಯನ್ನು ಕೊನೆಯಲ್ಲಿ ಒಳಗೊಂಡಿರುತ್ತದೆ ನಿಮಗೆ ಒಂದು ಇತ್ತೀಚಿನ ವಿಷಯವನ್ನು ನೀಡುತ್ತೇನೆ P bus ಮತ್ತು P Q V bus ಜಾಕೋಬಿಯನ್ ಮ್ಯಾಟ್ರಿಕ್ಸ್ ಅನ್ನು ಹೇಗೆ ರಚಿಸುವುದು ಆದರೆ ಇಲ್ಲಿ ತರಗತಿಯ ಬೋಧನೆಯಲ್ಲಿ ಒಂದು ಸಣ್ಣ ಉದಾಹರಣೆಯನ್ನು ತೆಗೆದುಕೊಳ್ಳಬಹುದು ಎಂದು ತೋರಿಸಲಾಗುವುದಿಲ್ಲ ಏಕೆಂದರೆ ಇದು ಕಂಪ್ಯೂಟರ್ ಅಗತ್ಯವಿರುವ ವಿಷಯವಾಗಿದೆ ಮತ್ತು ಕೋಡ್ ಬರೆಯಬೇಕಾಗಿದೆ ಇತ್ತೀಚಿನ ದಿನಗಳಲ್ಲಿ ಪ್ಯಾಕೇಜುಗಳು ಅಥವಾ ಕೋಡ್ಗಳನ್ನು ಕರೆಯುವ ಹಲವು ಲಭ್ಯವಿದ್ದರೂ ಆ ಸಂದರ್ಭದಲ್ಲಿ ಏನು ನಡೆಯುತ್ತಿದೆ ಆ ಕೋಡ್ನಲ್ಲಿ ಇನ್ಪುಟ್ ನೀಡುತ್ತಿರುವಿರಿ ಮತ್ತು ಅಂತಿಮ ಫಲಿತಾಂಶವನ್ನು ಪಡೆಯುವುದು ಉತ್ತಮ ಆದರೆ ಪ್ರಶ್ನೆ ಏನೆಂದರೆ ನಿಮ್ಮದೇ ಆದ ಕೋಡ್ ಬರೆಯಲು ಪ್ರಯತ್ನಿಸಿದರೆ ಖಂಡಿತವಾಗಿಯೂ ಅನೇಕ ವಿಷಯಗಳನ್ನು ಸರಿಯಾಗಿ ಕಲಿಯುವಿರಿ ಆದ್ದರಿಂದ ಈ ಲೋಡ್ ಹರಿವಿನ ವಿಶ್ಲೇಷಣೆಯು ಯಾವಾಗ ಹಂತ ಹಂತವಾಗಿ ಹೋಗುತ್ತದೆ ಮತ್ತು ಪ್ರತಿ ಹೆಜ್ಜೆ ಅಥವಾ ಪ್ರತಿ ಲೈನ್ ದಯವಿಟ್ಟು ಈ ಲೋಡ್ ಫ್ಲೋ ಅಧ್ಯಯನಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ನನ್ನ ಕಡೆಯಿಂದ ಸಾಧ್ಯವಾದಷ್ಟು ಪ್ರಯತ್ನಿಸುತ್ತೇನೆ ಆದ್ದರಿಂದ ಲೋಡ್ ಫ್ಲೋ ವಿಶ್ಲೇಷಣೆ ಅಥವಾ ವಿದ್ಯುತ್ ಹರಿವಿನ ಅಧ್ಯಯನಗಳನ್ನು ಸಾಮಾನ್ಯವಾಗಿ ಲೋಡ್ ಫ್ಲೋ ಎಂದು ಕರೆಯಲಾಗುತ್ತದೆ ಸರಿನಾ ವಿದ್ಯುತ್ ವ್ಯವಸ್ಥೆಯ ವಿಶ್ಲೇಷಣೆ ಮತ್ತು ವಿನ್ಯಾಸಕ್ಕೆ ಎರಡೂ ಅಗತ್ಯ ಆದ್ದರಿಂದ ಯೋಜನೆ ಆರ್ಥಿಕ ಕಾರ್ಯಾಚರಣೆಯ ವೇಳಾಪಟ್ಟಿ ಮತ್ತು ಉಪಯುಕ್ತತೆಗಳ ನಡುವೆ ಅಧಿಕಾರ ವಿನಿಮಯಕ್ಕೆ ಮೂಲತಃ ಲೋಡ್ ಫ್ಲೋ ಅಧ್ಯಯನಗಳು ಅವಶ್ಯಕ ಆ ಲೋಡ್ ಫ್ಲೋ ವಿಷಯ ಬೇಕು ಸರಿನಾ ಈ ಹೊರೆ ಹರಿವು ಅಥವಾ ವಿದ್ಯುತ್ ಹರಿವಿನ ಹೊರತಾಗಿ ಅಸ್ಥಿರ ಸ್ಥಿರತೆಗೆ ಸಣ್ಣ ಸಿಗ್ನಲ್ ಸ್ಥಿರತೆಯು ಕೆಲವೊಮ್ಮೆ ಕ್ರಿಯಾತ್ಮಕ ಸ್ಥಿರತೆ ಆಕಸ್ಮಿಕ ಮತ್ತು ರಾಜ್ಯ ಅಂದಾಜು ಎಂದು ಕರೆಯುತ್ತದೆ ಆದ್ದರಿಂದ ಎಲ್ಲೆಡೆ ಲೋಡ್ ಹರಿವು ಅಗತ್ಯವಾಗಿರುತ್ತದೆ ಸರಿನಾ ನೋಡ್ ವೋಲ್ಟೇಜ್ ವಿಧಾನವನ್ನು ಸಾಮಾನ್ಯವಾಗಿ ವಿದ್ಯುತ್ ವ್ಯವಸ್ಥೆಯ ವಿಶ್ಲೇಷಣೆಗಾಗಿ ಬಳಸಲಾಗುತ್ತದೆ ಆದ್ದರಿಂದ ಈ ಲೋಡ್ ಫ್ಲೋ ಫಲಿತಾಂಶಗಳು ನೀಡುತ್ತದೆ ಇದು ನಿಮಗೆ bus ವೋಲ್ಟೇಜ್ ಪ್ರಮಾಣವನ್ನು ನೀಡುತ್ತದೆ ಸರಿನಾ ನಂತರ ಅದು ವೋಲ್ಟೇಜ್ ಹಂತದ ಕೋನವನ್ನು ನೀಡುತ್ತದೆ ಅದು ವೋಲ್ಟೇಜ್ ಕೋನವಾಗಿರುತ್ತದೆ ತದನಂತರ ವಿದ್ಯುತ್ ಹರಿವು ಅದು ಪ್ರಸರಣದ ಮೂಲಕ ನೀಡುತ್ತದೆ ನೀವು ಲೆಕ್ಕಾಚಾರ ಮಾಡಬಹುದಾದ ಸಾಲಿನ ನಷ್ಟಗಳು ಮತ್ತು ಪ್ರತಿ bus ಬಾರ್ನಲ್ಲಿನ ವಿದ್ಯುತ್ ಇಂಜೆಕ್ಷನ್ ಸಹ ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ ನಾವು ಮಾಡಬೇಕಾಗಿರುವುದು ಅದನ್ನು ಹೇಗೆ ಸರಿಯಾಗಿ ಮಾಡಬಹುದು ಎಂಬುದನ್ನು ನೋಡಬೇಕುಆದ್ದರಿಂದ ಮೂಲತಃ ಲೋಡ್ ಹರಿವಿನಲ್ಲಿ ಮೊದಲು bus ಬಾರ್ ವರ್ಗೀಕರಣವನ್ನು ವರ್ಗೀಕರಿಸಬೇಕು ಆದ್ದರಿಂದ ಮೂಲತಃ ಪ್ರತಿ ಬಸ್ನೊಂದಿಗೆ 4 ಪ್ರಮಾಣಗಳು ಸಂಬಂಧ ಹೊಂದಿವೆ ಆದ್ದರಿಂದ ಇವುಗಳು ವಾಸ್ತವವಾಗಿ ವೋಲ್ಟೇಜ್ ಪ್ರಮಾಣ ಇದು ವೋಲ್ಟೇಜ್ ಪ್ರಮಾಣವಾಗಿದ್ದು V ನಂತರ ಡೆಲ್ಟಾವನ್ನು ಕೋನಗೊಳಿಸುತ್ತದೆ ಮತ್ತು ನೈಜ ಶಕ್ತಿಯು P ಗೆ ಸಮಾನವಾಗಿರುತ್ತದೆ ಮತ್ತು ಪ್ರತಿಕ್ರಿಯಾತ್ಮಕ ಶಕ್ತಿಯು Q ಸರಿನಾ ಆದ್ದರಿಂದ ಒಂದು ಲೋಡ್ ಹರಿವಿನ ಅಧ್ಯಯನದಲ್ಲಿ ಕನಿಷ್ಠ 4 ರಲ್ಲಿ 2 ಪ್ರಮಾಣವನ್ನು ನಿರ್ದಿಷ್ಟಪಡಿಸಲಾಗಿದೆ ಸರಿನಾ ಕನಿಷ್ಠ 2 ಅನ್ನು ನೀವು ನಿರ್ದಿಷ್ಟಪಡಿಸಬೇಕು ಮತ್ತು ಉಳಿದ 2 ಪ್ರಮಾಣಗಳನ್ನು ಸಮೀಕರಣಗಳ ಪರಿಹಾರಗಳ ಮೂಲಕ ಪಡೆಯಬೇಕು ಆದರೆ ಹೇಳುತ್ತೇನೆ ಇದು ಸಾಮಾನ್ಯ ವಿಷಯ ನಮ್ಮಲ್ಲಿ ಸ್ಲಾಕ್ bus ಬರುತ್ತದೆ ನೀವು P Q bus ಎಂದು ಕರೆಯುವಿರಿ ನಿಮ್ಮ ಬಳಿ PV bus ಇದೆ ಸರಿನಾ ಇದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಬದಲಾಗುತ್ತಿದೆ ಸರಿ ಆ ಸ್ಮಾರ್ಟ್ ಗ್ರಿಡ್ ಮೈಕ್ರೋ ಗ್ರಿಡ್ ಮತ್ತು ನವೀಕರಿಸಬಹುದಾದ ಇಂಧನ ಮೂಲಗಳು ವಿಶೇಷವಾಗಿ ನಿಮಗೆ ತಿಳಿದಿರುವ ಸೌರ ಮತ್ತು ಇತರ ರೀತಿಯ ಮೂಲಗಳಿಂದಾಗಿ ರವಾನೆ ಮಾಡಬಹುದಾದ DGs ಮತ್ತು ರವಾನೆ ಮಾಡಲಾಗದ DGs ಎಲ್ಲವೂ ಬರುತ್ತಿವೆ ಮತ್ತು ಹೆವಿ ಪವರ್ ಇಂಜೆಕ್ಷನ್ನಲ್ಲಿ ವಿದ್ಯುತ್ ನೆಟ್ವರ್ಕ್ಗೆ ಆದ್ದರಿಂದ ಈ ರೀತಿಯ ಅನೇಕ busಗಳನ್ನು ಹೊರತುಪಡಿಸಿ ಅನೇಕ ಪ್ರಕರಣಗಳನ್ನು ಸರಿಯಾಗಿ ಪರಿಚಯಿಸಲಾಗುತ್ತಿದೆ PQ bus PV bus ಒಂದು ವಿಷಯ ಮತ್ತು ಇನ್ನೊಂದು ಅದನ್ನು ಮಾಡಬಹುದು ಸರಿನಾ ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಆದ್ದರಿಂದ ಉದಾಹರಣೆಗೆ ನೀವು ಊಹಿಸಿದರೆ ಮೂರನೇ ವರ್ಷದ ಮಟ್ಟದಲ್ಲಿ ಅಥವಾ PG ಮಟ್ಟದಲ್ಲಿದ್ದರೂ ಸಹ ಇದು ನಿಮ್ಮೊಂದಿಗೆ ಹೆಚ್ಚು ಪರಿಚಿತವಾಗಿರಬಾರದು ವಿತರಣಾ ನೆಟ್ವರ್ಕ್ ವಾಸ್ತವವಾಗಿ ದ್ವೀಪದ ಮೋಡ್ನಲ್ಲಿ ಕೆಲಸ ಮಾಡುವಾಗ ಅಂದರೆ ಅದು ಗ್ರಿಡ್ಗೆ ಸರಿಯಾಗಿ ಸಂಪರ್ಕಗೊಂಡಿಲ್ಲ ಆದ್ದರಿಂದ ಆ ಸಮಯದಲ್ಲಿ ನೀವು ಲೋಡ್ ಹರಿವು ವಿಭಿನ್ನವಾಗಿದೆ ಸರಿ ಒಂದು ಲೋಡ್ ಹರಿವು ಸಂಪೂರ್ಣವಾಗಿ ವಿಭಿನ್ನವಾಗಿದೆ ಮತ್ತು ಆ ಸಮಯದಲ್ಲಿ ನಿರ್ದಿಷ್ಟವಾಗಿ ನಿಮ್ಮಂತಹ ರವಾನೆ ಮಾಡಬಹುದಾದ ಡಿಜಿಗಳು ಜೀವರಾಶಿ DGs ಅಥವಾ ಡೀಸೆಲ್ ಜನರೇಟರ್ ಅನ್ನು ಹೇಳುತ್ತವೆ ಆ ಡ್ರೂಪ್ ಗುಣಲಕ್ಷಣಗಳನ್ನು ಸರಿಯಾಗಿ ಪರಿಗಣಿಸಬೇಕು ಆದ್ದರಿಂದ ಆ ಸಂದರ್ಭದಲ್ಲಿ ಜಾಕೋಬಿಯನ್ ಮ್ಯಾಟ್ರಿಕ್ಸ್ ಲೋಡ್ ಫ್ಲೋ ಅಧ್ಯಯನಗಳಲ್ಲಿ ಏನನ್ನು ನೋಡುತ್ತದೆಯೋ ಅದು ಆ ಆವರ್ತನವನ್ನು ಕರೆಯುವ ಕಾರ್ಯವಾಗಿ ಪರಿಣಮಿಸುತ್ತದೆ ಆ ಜಾಕೋಬೀನ್ ಮ್ಯಾಟ್ರಿಕ್ಸ್ ಮತ್ತು ಆ ಸಂದರ್ಭದಲ್ಲಿ ಅದೇ ನ್ಯೂಟನ್ ರಾಫ್ಸನ್ ವಿಧಾನವನ್ನು ಅನುಸರಿಸಬಹುದು ಆದರೆ ಸಾಕಷ್ಟು ಮಾರ್ಪಾಡುಗಳೊಂದಿಗೆ ಆದ್ದರಿಂದ ವಿಷಯಗಳು ಬದಲಾಗುತ್ತಿವೆ ಮತ್ತು ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಸಹ ನಿರ್ದಿಷ್ಟವಾಗಿ ಬದಲಾಗುತ್ತಿದೆ ಪವರ್ ಸಿಸ್ಟಮ್ ಎಂಜಿನಿಯರಿಂಗ್ ಯಾವುದರಂತೆ ಬದಲಾಗುತ್ತಿದೆ ಸರಿನಾ ಈ ಸ್ಮಾರ್ಟ್ ಗ್ರಿಡ್ ಮತ್ತು ಮೈಕ್ರೋ ಗ್ರಿಡ್ ಕಾರಣದಿಂದಾಗಿ ಈ ವಿಷಯಗಳು ಈ ಕೋರ್ಸ್ನ ವ್ಯಾಪ್ತಿಯನ್ನು ಮೀರಿವೆ ಆದರೆ ನಿಮಗೆ ಇದರ ಬಗ್ಗೆ ಕೆಲವು ಸುಳಿವನ್ನು ನೀಡುತ್ತಿದ್ದೇನೆ ಮತ್ತು ವಿತರಣಾ ವಿದ್ಯುತ್ ಹರಿವುಗಾಗಿ ನ್ಯೂಟನ್ ರಾಫ್ಸನ್ ವಿಧಾನವು ನಿಮ್ಮ ಒಂದೆರಡು ನ್ಯೂಟನ್ ರಾಫ್ಸನ್ ವಿಧಾನವನ್ನು ಚೆನ್ನಾಗಿ ಕೆಲಸ ಮಾಡುತ್ತದೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಆದರೆ ಅದೇ ಸಮಯದಲ್ಲಿ ವಿತರಣಾ ನೆಟ್ವರ್ಕ್ಗೆ ಕೆಲವು ಇತರ ರೀತಿಯ ಲೋಡ್ ಫ್ಲೋ ತಂತ್ರಗಳು ಲಭ್ಯವಿದೆ ವಿತರಣಾ ಜಾಲಗಳು ಹೆಚ್ಚಾಗಿ ಇದು ನಿಮ್ಮ ವಿಕಿರಣವಾಗಿ ಕಾರ್ಯನಿರ್ವಹಿಸುತ್ತದೆ ನನ್ನ ಪ್ರಕಾರ ಮತ್ತು ನಿಮ್ಮ ಸಂವಹನ ನೆಟ್ವರ್ಕ್ಅನ್ನು ಹೆಚ್ಚು ಕರೆಯುವುದರಿಂದ ಅದು ನಿಜಕ್ಕೂ ನೆಟ್ವರ್ಕ್ ಸರಿಯಾಗಿದೆ ಆದ್ದರಿಂದ ಲೋಡ್ ಫ್ಲೋ ಅಧ್ಯಯನಕ್ಕಾಗಿ ನಾವು 4 ಪ್ರಮಾಣಗಳನ್ನು ಮೂಲತಃ ನಿರ್ವಹಿಸುತ್ತೇವೆ ಸಿಸ್ಟಮ್ busಗಳನ್ನು ಹೀಗೆ ವರ್ಗೀಕರಿಸಲಾಗಿದೆ ಮೊದಲನೆಯದು ಸ್ಲಾಕ್ bus ಇದನ್ನು ಕೆಲವೊಮ್ಮೆ ಸ್ವಿಂಗ್ bus ಎಂದೂ ಕರೆಯಲಾಗುತ್ತದೆ ಮತ್ತು ಉಲ್ಲೇಖವನ್ನು ತೆಗೆದುಕೊಳ್ಳಲಾಗುತ್ತದೆ ಈ busನಲ್ಲಿನ ಪ್ರಮಾಣವು ವಾಸ್ತವವಾಗಿ ವೋಲ್ಟೇಜ್ ಪ್ರಮಾಣ ಮತ್ತು ಫೇಸ್ ಕೋನವನ್ನು ನಿರ್ದಿಷ್ಟಪಡಿಸಿದಾಗ ಸರಿನಾ ಮತ್ತು ಇಲ್ಲಿ ಇದನ್ನು ಸ್ಲಾಕ್ bus ತೆಗೆದುಕೊಳ್ಳುತ್ತಿದ್ದೀರಿ ಎಂದು ಹೇಳಿದೆ ಆದರೆ ಕೆಲವೊಮ್ಮೆ ನಾವು ಬರುತ್ತಿರುವಾಗ ಮೈಕ್ರೋ ಗ್ರಿಡ್ ಡಿಸಿ ಮೈಕ್ರೋ ಗ್ರಿಡ್ಗಾಗಿ ನಿಮ್ಮ ಸ್ಲಾಕ್ bus ಉಚಿತವಾಗಿರುವುದನ್ನು ನೋಡಬಹುದು ಸರಿನಾ ಹೇಗಾದರೂ ಅವುಗಳು ನಮಗೆ ವ್ಯಾಪ್ತಿಯನ್ನು ಮೀರಿವೆ ಆದ್ದರಿಂದ ಈ bus ಪ್ರಸರಣ ನಷ್ಟವನ್ನು ಪೂರೈಸಲು ಹೆಚ್ಚುವರಿ ನೈಜ ಮತ್ತು ಪ್ರತಿಕ್ರಿಯಾತ್ಮಕ ಶಕ್ತಿಯನ್ನು ಒದಗಿಸುತ್ತದೆ ಅದು ನಮ್ಮ ರೆಫರೆನ್ಸ್ bus ಅನ್ನು ನಾವು ಆರಿಸಬೇಕಾದ ಸ್ಲಾಕ್ bus ಮತ್ತು ಫಲಿತಾಂಶವು ಸ್ಲಾಕ್ bus ಎಂದು ಕರೆಯುವಿರಿ ಅಂತಿಮ ಪರಿಹಾರವನ್ನು ಪಡೆಯುವವರೆಗೆ ಇವು ತಿಳಿದಿಲ್ಲ ಏಕೆಂದರೆ ಈ ಸಡಿಲವಾದ bus ಪ್ರಸರಣ ನಷ್ಟವನ್ನು ಪೂರೈಸಲು ಹೆಚ್ಚುವರಿ ನೈಜ ಮತ್ತು ಪ್ರತಿಕ್ರಿಯಾತ್ಮಕ ಶಕ್ತಿಯನ್ನು ಒದಗಿಸುತ್ತದೆ ಮತ್ತು ಅಂತಿಮ ಪರಿಹಾರವನ್ನು ಪಡೆಯುವವರೆಗೆ ಇವುಗಳನ್ನು ಕರೆಯಲಾಗುತ್ತದೆ ಏಕೆಂದರೆ ಪರಿಹಾರ ಲೋಡ್ ಹರಿವಿನ ಪರಿಹಾರವು ಒಮ್ಮುಖವಾಗದ ಹೊರತು ಮತ್ತು ಏನನ್ನೂ ಮಾಡಲು ಸಾಧ್ಯವಿಲ್ಲ ಸರಿನಾ ನಷ್ಟವನ್ನೂ ಲೆಕ್ಕಹಾಕಲು ಸಾಧ್ಯವಿಲ್ಲ ಈಗ ಇನ್ನೊಂದು ವಿಷಯವೆಂದರೆ ಲೋಡ್ bus ಕೆಲವೊಮ್ಮೆ ಇದನ್ನು P Q bus ಎಂದು ಕರೆಯುತ್ತೇವೆ ಅಂದರೆ ಲೋಡ್ bus P Q bus ಎಂದರೆ ಆ ಲೋಡ್ನಲ್ಲಿ P ಮತ್ತು Q ಎರಡನ್ನೂ ಸರಿಯಾಗಿ ನಿರ್ದಿಷ್ಟಪಡಿಸಲಾಗಿದೆ ಅಂದರೆ ಆ busನಲ್ಲಿ ಪವರ್ ಇಂಜೆಕ್ಷನ್ P ಮತ್ತು Q ಎರಡೂ ತಿಳಿದಿವೆ ಸರಿನಾ ಅದು ಮತ್ತು ಈ busನ ವೋಲ್ಟೇಜ್ನ ಪ್ರಮಾಣ ಮತ್ತು ಅದರ ಹಂತದ ಕೋನ ಈ 2 ಅಪರಿಚಿತ ಪ್ರಮಾಣಗಳಾಗಿವೆ ಮತ್ತು ಈ ಲೋಡ್ ಹರಿವನ್ನು ಪರಿಹರಿಸುವಾಗ ಮಾತ್ರ ಈ ವಿಷಯವನ್ನು ಪುನರಾವರ್ತನೆಯ ರೀತಿಯಲ್ಲಿ ತಿಳಿಯುತ್ತದೆ ಆದ್ದರಿಂದ ಅಂತಿಮ ಪರಿಹಾರವನ್ನು ಪಡೆಯುವವರೆಗೆ ಮತ್ತು ನೀವು ಎಂದಿಗೂ ಪ್ರಮಾಣ ಮತ್ತು ವೋಲ್ಟೇಜ್ ಕೋನವನ್ನು ತಿಳಿದುಕೊಳ್ಳುವುದಿಲ್ಲ ಆದರೆ P ಮತ್ತು Q ಎರಡೂ ನಿಮ್ಮದಾಗುತ್ತವೆ ಈ ವಿಷಯವನ್ನು ಲೋಡ್ busನಲ್ಲಿ ನಿರ್ದಿಷ್ಟಪಡಿಸಲಾಗಿದೆ ಸರಿನಾ ನಂತರ ಮತ್ತೊಂದು ಬಸ್ ಅನ್ನು ವೋಲ್ಟೇಜ್ ನಿಯಂತ್ರಿತ ಬಸ್ಸುಗಳು ಅಥವಾ P V ಬಸ್ ಎಂದು ಕರೆಯಲಾಗುತ್ತದೆ ಇಲ್ಲಿ ನಿಜವಾದ ಶಕ್ತಿಯನ್ನು P ಎಂದು ಕರೆಯಲಾಗುತ್ತದೆ ಮತ್ತು ವೋಲ್ಟೇಜ್ ಪ್ರಮಾಣವನ್ನು ಕರೆಯಲಾಗುತ್ತದೆ ಅದಕ್ಕಾಗಿಯೇ ಇದನ್ನು ಕೆಲವೊಮ್ಮೆ ಜನರೇಟರ್ ಬಸ್ಸುಗಳು ಅಥವಾ ನಿಯಂತ್ರಿತ ಬಸ್ಸುಗಳು ಅಥವಾ ಸರಳವಾಗಿ P V ಬಸ್ಸುಗಳು ಎಂದು ಕರೆಯಲಾಗುತ್ತದೆ ಏಕೆಂದರೆ P ಅನ್ನು ಕರೆಯಲಾಗುತ್ತದೆ ಮತ್ತು ವೋಲ್ಟೇಜ್ ಪ್ರಮಾಣವು ಈ ಬಸ್ಗೆ ಸಹ ತಿಳಿದಿದೆ ಆಗ ಏನು ತಿಳಿದಿಲ್ಲ ಪ್ರಶ್ನೆ ತಿಳಿದಿಲ್ಲ ಮತ್ತು ಆ ವೋಲ್ಟೇಜ್ ಕೋನವನ್ನು ಕರೆಯುವುದು ತಿಳಿದಿಲ್ಲ ಸರಿನಾ ಅಂದರೆ P V ಬಸ್ಗಳಲ್ಲಿ ಈ 2 ತಿಳಿದಿಲ್ಲ ಸರಿನಾ ನೀವು ನಿರ್ವಹಿಸಲು ಬಯಸುವ ಆ ಬಸ್ನ ವೋಲ್ಟೇಜ್ ಪ್ರಮಾಣವನ್ನು ನೀವು ಕರೆಯುವುದು ಸರಿನಾ P ತಿಳಿದಿರುವಂತೆ ವೋಲ್ಟೇಜ್ ಕೋನವು ತಿಳಿದಿಲ್ಲ ಆದರೆ Q ತಿಳಿದಿಲ್ಲ ಅಂದರೆ ಆ ಬಸ್ನಲ್ಲಿ ನೀವು ಆ ಪ್ರತಿಕ್ರಿಯಾತ್ಮಕ ಶಕ್ತಿಯನ್ನು ಚುಚ್ಚಬೇಕು ಅಂದರೆ ಆ ಬಸ್ಗಾಗಿ ಈ ವೋಲ್ಟೇಜ್ ಮ್ಯಾಗ್ನಿಟ್ಯೂಡ್ V ಅನ್ನು ನಿರ್ವಹಿಸಬಹುದು ಆದ್ದರಿಂದ ಇದನ್ನು ಕೆಲವೊಮ್ಮೆ P V ಬಸ್ ಎಂದು ಕರೆಯುತ್ತೇವೆ ಸರಿನಾ ಅಥವಾ ಜನರೇಟರ್ ಬಸ್ಸುಗಳು ಅಥವಾ ನಿಯಂತ್ರಕ ಬಸ್ಸುಗಳು ಸರಿನಾ ಆದ್ದರಿಂದ ಆ ಸಂದರ್ಭದಲ್ಲಿ P V ಬಸ್ಗಳಲ್ಲಿ Q ತಿಳಿದಿಲ್ಲ ಆದ್ದರಿಂದ ನಾವು ಕನಿಷ್ಟ ಮೌಲ್ಯದ ಗರಿಷ್ಠ ಮೌಲ್ಯಕ್ಕೆ Q ಇಂಜೆಕ್ಷನ್ ಮೇಲಿನ ಮಿತಿಯನ್ನು ಸಹ ಹೊಂದಿಸಬೇಕಾಗಿದೆ ಆದರೆ ನಿಮಗೆ ಒಂದು ವಿಷಯವನ್ನು ಹೇಳುತ್ತೇನೆ ಏಕೆಂದರೆ ಇದು ತರಗತಿಯ ವ್ಯಾಯಾಮವಾಗಿದೆ ಆದ್ದರಿಂದ Qmin ಮತ್ತು Qmax ಅನ್ನು ತೆಗೆದುಕೊಳ್ಳುವುದರಿಂದ ಎಲ್ಲಾ ರೀತಿಯ ವಿಷಯಗಳನ್ನು ತರಗತಿಯಲ್ಲಿ ಇಡುವುದು ಕಷ್ಟ ನಿಮಗೆ ಒಬ್ಬರು ಬರೆಯಬೇಕಾದ ಕಂಪ್ಯೂಟರ್ ಕೋಡ್ ಅಗತ್ಯವಿದೆ ಮತ್ತು ಏನಾಗುತ್ತಿದೆ ಎಂಬುದನ್ನು ಗಮನಿಸಬೇಕು ಆದರೆ ಈ ಸಂದರ್ಭದಲ್ಲಿ ಈ ವಿಷಯದಲ್ಲಿ ಇದು ತೆಗೆದುಕೊಳ್ಳುತ್ತದೆ ಎಲ್ಲಾ ರೀತಿಯ ವಿಷಯವನ್ನು ವಿವರಿಸಲು ಕೆಲವು ಗಂಟೆಗಳ ಸಮಯ ತೆಗೆದುಕೊಳ್ಳುತ್ತೇನೆ ಆದರೆ ಈ ಲೋಡ್ ಫ್ಲೋ ಅಧ್ಯಯನಗಳಲ್ಲಿ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತೇನೆ ನಾನು ಒಂದೇ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ಎಲ್ಲಾ ರೀತಿಯನ್ನೂ ನೀಡುತ್ತೇನೆ ನಿಮ್ಮದನ್ನು ಈ ವಿಧಾನವನ್ನು ಸರಿಯಾಗಿ ಕರೆಯುತ್ತೀರಿ ಆದ್ದರಿಂದ Q ಮಿತಿಯನ್ನು ಸಹ ಪರಿಗಣಿಸಬೇಕು ಮತ್ತು ಅದನ್ನು P V ಬಸ್ಗಳಿಗೆ ನಿರ್ದಿಷ್ಟಪಡಿಸಬೇಕು ಆದ್ದರಿಂದ ಈ ಕೆಳಗಿನ ಕೋಷ್ಟಕವು ಮೇಲಿನ ಚರ್ಚೆಯನ್ನು ಸರಿಯಾಗಿ ಸಂಕ್ಷೇಪಿಸುತ್ತದೆ ಆದ್ದರಿಂದ bus ಪ್ರಕಾರ ಇದು ಸಡಿಲವಾದ bus ವೋಲ್ಟೇಜ್ ಪ್ರಮಾಣವಾಗಿದೆ ಮತ್ತು ಎರಡೂ ಅಪರಿಚಿತ ಪ್ರಮಾಣಗಳು P ಮತ್ತು Q ಎಂದು ನಿರ್ದಿಷ್ಟಪಡಿಸಲಾಗಿದೆ ಲೋಡ್ bus P ಮತ್ತು Q ಅನ್ನು ಸರಿಯಾಗಿ ನಿರ್ದಿಷ್ಟಪಡಿಸಲಾಗಿದೆ ಆದರೆ ವೋಲ್ಟೇಜ್ ಪ್ರಮಾಣ ಮತ್ತು ಇವು ಅಪರಿಚಿತ ಪ್ರಮಾಣಗಳಾಗಿವೆ ಮತ್ತು ವೋಲ್ಟೇಜ್ ನಿಯಂತ್ರಿತ bus ಅದು P V bus ಸರಿನಾ P ಮತ್ತು ವೋಲ್ಟೇಜ್ ಪ್ರಮಾಣ ನೈಜ ಶಕ್ತಿ ಮತ್ತು ವೋಲ್ಟೇಜ್ ಪ್ರಮಾಣವನ್ನು ನಿರ್ದಿಷ್ಟಪಡಿಸಲಾಗಿದೆ ಆದರೆ Q ಮತ್ತು ಸರಿಯಾಗಿ ತಿಳಿದಿಲ್ಲ ಆದ್ದರಿಂದ ಮನಸ್ಸಿನಲ್ಲಿ ಸ್ಲಾಕ್ bus P Q bus ಮತ್ತು P V busಈಗ ಮೊದಲು bus ಅಡ್ಡ್ಮಿಟ್ಟನ್ಸ್ ಮ್ಯಾಟ್ರಿಕ್ಸ್ ಅನ್ನು ನೋಡಲು ಚಲಿಸುತ್ತದೆ ಆದ್ದರಿಂದ bus ಅಡ್ಡ್ಮಿಟ್ಟನ್ಸ್ ಮ್ಯಾಟ್ರಿಕ್ಸ್ಗೆ ಹೋಗುತ್ತೇನೆ ಎಲ್ಲವನ್ನೂ ವಿವರಿಸುತ್ತೇನೆ ಆದರೆ ನಾವು y ಮ್ಯಾಟ್ರಿಕ್ಸ್ ಅನ್ನು ಬಳಸುವ ಲೋಡ್ ಫ್ಲೋ ಅಧ್ಯಯನಕ್ಕಾಗಿ ನಿಮಗೆ ಪ್ರಶ್ನೆಯನ್ನು ಹಾಕುತ್ತೇನೆ ಆದರೆ ನಾವು ಬಳಸುವ ಅಡ್ಡ್ಮಿಟ್ಟನ್ಸ್ ಮ್ಯಾಟ್ರಿಕ್ಸ್ನ Z ಮ್ಯಾಟ್ರಿಕ್ಸ್ ಅಲ್ಲ ಆದರೆ ನಾವು ಪ್ರತಿರೋಧವನ್ನು ಬಳಸುವುದಿಲ್ಲ ಸರಿನಾ Z ನಾವು ಮಾಡುವುದಿಲ್ಲ ಇಡೀ ವಿಷಯಕ್ಕೆ ಪ್ರವೇಶ ನೀಡುತ್ತೇವೆ ಲೋಡ್ ಹರಿವುಗಳಿಗಾಗಿ z bus ಅನ್ನು ಏಕೆ ಬಳಸುವುದಿಲ್ಲ ಇದು ನಿಮಗೆ ಸರಳವಾದ ಪ್ರಶ್ನೆಯಾಗಿದೆ ಮತ್ತು ಉತ್ತರವೂ ಸರಳವಾಗಿರುತ್ತದೆ ಆದ್ದರಿಂದ ಇದನ್ನು ನಿಮ್ಮ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಸರಿನಾ ಈಗ bus ಅಡ್ಡ್ಮಿಟ್ಟನ್ಸ್ ಮ್ಯಾಟ್ರಿಕ್ಸ್ಗೆ ಏನು ಮಾಡುತ್ತದೆ ಇದನ್ನು ಈ ಮಾದರಿ 4 bus ವಿದ್ಯುತ್ ವ್ಯವಸ್ಥೆ ಎಂದು ಕರೆಯುತ್ತೇವೆ ಇದು 4 bus ವಿದ್ಯುತ್ ವ್ಯವಸ್ಥೆ ಸರಿನಾ ಇದು ಒಂದು ಜನರೇಟರ್ ಸರಿನಾ ಮತ್ತು ತರಗತಿಯ ವ್ಯಾಯಾಮದ ಉದ್ದೇಶಕ್ಕಾಗಿ ಏನು ಮಾಡಿದ್ದೇವೆ ಎಂಬುದು ಪರಿಗಣಿಸಿಲ್ಲ ಆದರೆ ಆ ಸಮಯದಲ್ಲಿ ಸಂಖ್ಯಾತ್ಮಕ ಎಂದು ಕರೆಯುವದನ್ನು ಯಾವಾಗ ತೆಗೆದುಕೊಳ್ಳುತ್ತದೆ ಎಂಬುದು R ಅನ್ನು ತೆಗೆದುಕೊಳ್ಳುತ್ತದೆ ಆದರೆ ಇಲ್ಲಿ ವಿಷಯಗಳನ್ನು ಸಂಕೀರ್ಣಗೊಳಿಸಲು ಬಯಸುವುದಿಲ್ಲ ಆದ್ದರಿಂದ ಪ್ರತಿಕ್ರಿಯಾತ್ಮಕತೆಯನ್ನು ಮಾತ್ರ ಸರಿಯಾಗಿ ಪರಿಗಣಿಸುತ್ತೀರಿ ಆದ್ದರಿಂದ ಇದು ಜನರೇಟರ್ ಒಂದಾಗಿದೆ 2 ನೀಡಲಾಗಿದೆಯೆಂದು ಮತ್ತು ಇದು ನಿಮ್ಮ j 0 8 ಇದು ಪ್ರತಿ ಯೂನಿಟ್ಗೆ ಎಂದು ಭಾವಿಸುವ ಎಲ್ಲವೂ ಆದ್ದರಿಂದ ಈ j 1 ಇದು ಒಂದರಿಂದ j 0 5 j 0 4 j 0 4 ಮತ್ತು 3 ರಿಂದ 4 ನೇ ಸಾಲಿಗೆ ಇದು ನಿಮ್ಮ ವಿಷಯ j 0 04 ಎಂದು ಭಾವಿಸುತ್ತೇನೆ ಆದ್ದರಿಂದ ಇದು ತೆಗೆದುಕೊಂಡ ಮಾದರಿ ವಿದ್ಯುತ್ ವ್ಯವಸ್ಥೆ 4 bus ವಿದ್ಯುತ್ ವ್ಯವಸ್ಥೆ ಮತ್ತು ಇದು ಪ್ರತಿರೋಧ ರೇಖಾಚಿತ್ರ ಆದರೆ ಆ ಪ್ರತಿರೋಧವನ್ನು ಸರಿಯಾಗಿ ಕರೆಯುವುದನ್ನು ಪರಿಗಣಿಸಿಲ್ಲ ಆದ್ದರಿಂದ ಸಾಮಾನ್ಯವಾಗಿ ಈ ವಿಷಯದಿಂದ ನಿಮಗೆ ತಿಳಿದಿರುವಂತೆ bus i ಗೆ ಆ ಸಾಲಿನ ಅಡ್ಡ್ಮಿಟ್ಟನ್ಸ್ k ಇದು ಅಡ್ಡ್ಮಿಟ್ಟನ್ಸ್ ಸರಿನಾ ಈಗ ಏನು ಮಾಡುತ್ತೇವೆ ಈ 2 ಮೂಲಗಳನ್ನು ಏಕೆ ತೆಗೆದುಕೊಂಡಿದ್ದೇವೆ ಸರಿನಾ ಈ ಎರಡು 1 ನೀವು ಕರೆಂಟ್ ಮೂಲವನ್ನು ಸರಿಯಾಗಿ ಕರೆಯುವದಕ್ಕೆ ಪರಿವರ್ತಿಸುತ್ತೀರಿ ಆದ್ದರಿಂದ ಈ ಬದಲಿಗೆ 2 ಜನರೇಟರ್ಗಳನ್ನು ಸರಿಯಾಗಿ ನೀಡಲಾಗಿದೆ ಆದ್ದರಿಂದ ವೋಲ್ಟೇಜ್ ಒಂದಕ್ಕೆ ಬದಲಾಗಿ ಕರೆಂಟ್ ಮೂಲಕ್ಕೆ ಪರಿವರ್ತನೆಗೊಳ್ಳುತ್ತದೆ ಆದ್ದರಿಂದ ಹಾಗೆ ಮಾಡಿದರೆ ಇದು ರೇಖಾಚಿತ್ರ ಎಂದು ನೋಡಿ ಇದು ರೇಖಾಚಿತ್ರವಾಗಿದೆ ನೀವು ನೋಡಿದರೆ ಫಿಗರ್ 2 ಇದನ್ನು ನೋಡಿದರೂ ಅದು ನಿಮ್ಮ ಅಡ್ಡ್ಮಿಟ್ಟನ್ಸ್ ರೇಖಾಚಿತ್ರ ಎಂದು ಕರೆಯುತ್ತದೆ ಎಂದು ತೋರಿಸುತ್ತದೆ ಅಂತಹ ಸಂದರ್ಭದಲ್ಲಿ ಮಾಡಬೇಕಾಗಿರುವುದು ನೀವು ಉಲ್ಲೇಖ ನೋಡ್ ಅನ್ನು ತೆಗೆದುಕೊಳ್ಳುವುದು ಈ ನೋಡ್ ಸಂಖ್ಯೆಯನ್ನು 0 ಎಂದು ನೀಡಲಾಗಿದೆ ಮತ್ತು ಇದು ಮೂಲತಃ ಇದು ನೆಲ ಮತ್ತು ಭೂಮಿಯ ಸಂಭಾವ್ಯತೆಯು 0 ಸಂಭಾವ್ಯದಲ್ಲಿದೆ ಅಂದರೆ ಈ 2 ಮೂಲಗಳನ್ನು ಕರೆಂಟ್ ಮೂಲಕ್ಕೆ ಪರಿವರ್ತಿಸಲಾಗಿದೆ ಆದ್ದರಿಂದ ಇದು ನಿಮ್ಮ ಕರೆಂಟ್ ಅನ್ನು ಇಲ್ಲಿಗೆ ಇಂಜೆಕ್ಟ್ ಮಾಡುವುದು ಮತ್ತು ಈ ಕಡೆಯಿಂದ ಕರೆಂಟ್ ಅನ್ನು ಇಲ್ಲಿ ಇಂಜೆಕ್ಟ್ ಮಾಡಲಾಗುವುದು ಮತ್ತು ಇದೆಲ್ಲವೂ ಪ್ರತಿಕ್ರಿಯಾತ್ಮಕ ವಿಷಯವನ್ನು ಅಡ್ಡ್ಮಿಟ್ಟನ್ಸ್ ಗೆ ಪರಿವರ್ತಿಸಲಾಗಿದೆ ಇದರರ್ಥ ಇದು ಕರೆಂಟ್ ಮೂಲವಾಗಿರುವುದರಿಂದ ಅದು ಒಂದು ಆದ್ದರಿಂದ ಇದು ಸಮಾನಾಂತರವಾಗಿರುತ್ತದೆ ಅಂದರೆ ಇದು j 0 ಆದ್ದರಿಂದ j 0 8 ಮೇಲೆ 1 ನಿಮ್ಮ y ಗೆ ಸಮನಾಗಿರುತ್ತದೆ ಅದು 1 0 ಮೈನಸ್ ಜೆ 1 25 ಆಗಿ ಮಾಡುತ್ತಿದೆ ಇದು 0 ನೋಡ್ ಇದು ಒಂದು ನೋಡ್ ಅದಕ್ಕಾಗಿಯೇ ಮೈನಸ್ j 1 25 ಎಂದು ಬರೆಯುವುದು ಮತ್ತು ಇದು j 1 ಆದ್ದರಿಂದ j 1 ಮೇಲೆ 1 ಅಂದರೆ ಮೈನಸ್ j 1 ಆದ್ದರಿಂದ 2 ರಿಂದ 0 ಆಗಿರುವ y20 ಮೈನಸ್ j 1 ಸರಿನಾ ಮತ್ತು ಈ ಕರೆಂಟ್ ಅನ್ನು ಇಂಜೆಕ್ಟ್ ಮಾಡಲಾಗುತ್ತಿದೆ ಸರಿನಾ ಮತ್ತು ಇಲ್ಲಿ 1 ರಿಂದ 2 ವೋಲ್ಟೇಜ್ 1 2 3 4 ವೋಲ್ಟೇಜ್ ಇದರ ಗುರುತುಗಳಾಗಿವೆ ಕಾಂಪ್ಲೆಕ್ಸ್ ವೋಲ್ಟೇಜ್ ಸರಿನಾ ಮತ್ತು ಇದು 1 ರಿಂದ 2 ರವರೆಗೆ ಪ್ರತಿಕ್ರಿಯಾತ್ಮಕತೆಯು j 0 5 ಸರಿನಾ ಅಥವಾ R ಅನ್ನು ಹೊಂದಿರುವ ಪ್ರತಿರೋಧವನ್ನು ನಿರ್ಲಕ್ಷಿಸಲಾಗುತ್ತದೆ ಅದು j 0 5 ಮೇಲೆ 1 ಅಂದರೆ ಮೈನಸ್ j 2 ಆಗಿದೆ ಆದ್ದರಿಂದ ಅಡ್ಡ್ಮಿಟ್ಟನ್ಸ್ ಅವು ಒಂದೇ ಸರಿನಾ ಅದೇ ರೀತಿ 1 ರಿಂದ 3 j 0 4 ಆಗಿದೆ ಆದ್ದರಿಂದ ಅಡ್ಡ್ಮಿಟ್ಟನ್ಸ್ವು j 0 4 ಮೇಲೆ 1 ಆಗಿದೆ ಆದ್ದರಿಂದ ಮೈನಸ್ j 0 ಆದ್ದರಿಂದ ಇದು ಮೈನಸ್ j 0 25 ಸರಿನಾ ಮತ್ತು ಅದೇ ರೀತಿ ಇಲ್ಲಿ ಇದು 0 4 ಕೂಡ ಮೈನಸ್ j 2 5 ಮತ್ತು ಇಲ್ಲಿ ಇದು j 0 04 ಆಗಿದೆ ಆದ್ದರಿಂದ j 0 04 ರಂದು 1 ಅದು ಮೈನಸ್ j 25 ಆದ್ದರಿಂದ ಈ ರೇಖಾಚಿತ್ರವು ನಿಜವಾಗಿ ಈ 2 ಮೂಲಗಳನ್ನು ಕರೆಂಟ್ ಮೂಲವಾಗಿ ಪರಿವರ್ತಿಸುತ್ತದೆ ಮತ್ತು ಎಲ್ಲಾ ಪ್ರತಿರೋಧ ರೇಖಾಚಿತ್ರವನ್ನು ಅಡ್ಡ್ಮಿಟ್ಟನ್ಸ್ ರೇಖಾಚಿತ್ರಕ್ಕೆ ಪರಿವರ್ತಿಸಲಾಗಿದೆ ಸರಿನಾ ಆದ್ದರಿಂದ ಇದರರ್ಥ ಇದು ಒಂದು ಉಲ್ಲೇಖ ನೋಡ್ ಅಗತ್ಯವಿದೆ ಮತ್ತು ಇದನ್ನು ಸಾಮಾನ್ಯವಾಗಿ ಇದು ನೆಲದ ಪೊಟೆನ್ಶಿಯಲ್ ಎಂದು ಕರೆಯುವುದು ಮತ್ತು ಅದನ್ನು 0 ಎಂದು ಸಂಭಾವ್ಯವಾಗಿ ತೆಗೆದುಕೊಳ್ಳಬಹುದು ಸರಿನಾ ಮತ್ತು ಇದು ಫಿಗರ್ ಒಂದರ ಪ್ರವೇಶ ರೇಖಾಚಿತ್ರ ಇದು ಫಿಗರ್ 2 ಆಗಿದೆ ಇದು ಅರ್ಥಮಾಡಿಕೊಳ್ಳುವುದು ತುಂಬಾ ಸುಲಭ ಎಂದು ಭಾವಿಸುತ್ತೇನೆ ಮುಂದೆ ನೀವು KCL ಅನ್ನು ಸ್ವತಂತ್ರ ನೋಡ್ಗಳಿಗೆ 1 2 3 4 ಸರಿಯಾಗಿ ಅನ್ವಯಿಸಬೇಕು ಆದ್ದರಿಂದ ನೋಡಿ KCL ಅನ್ನು ಅನ್ವಯಿಸಿದರೆ ಬರೆದರೆ ಈ ಕರೆಂಟ್ ಅನ್ನು ಇಲ್ಲಿ ಇಂಜೆಕ್ಟ್ ಮಾಡಲಾಗುತ್ತದೆ ಈ bus ಬಾರ್ನಲ್ಲಿ ಆದ್ದರಿಂದ ನಿಮ್ಮ ಸಮೀಕರಣ ಯಾವುದು ಈ ವೋಲ್ಟೇಜ್ V 0 ಸಂಭಾವ್ಯವಾಗಿದ್ದರೆ ಸಮನಾಗಿರಬೇಕು ಆದ್ದರಿಂದ V0 ಅನ್ನು 0 ಗೆ ಸಮನಾಗಿ ಮಾಡಿದರೆ ಮತ್ತು ಈ ಕರೆಂಟ್ ಅನ್ನು ಇಂಜೆಕ್ಟ್ ಮಾಡಲಾಗುತ್ತದೆ ಮತ್ತು ನೀವು ಈ ಎಲ್ಲಾ ಕರೆಂಟ್ ಅನ್ನು ಹೊರತೆಗೆಯಿರಿ ಅದರ ಅರ್ಥ ಸಮೀಕರಣ ಸಂಖ್ಯೆ ಇಲ್ಲ ಅಂತೆಯೇ ಬಸ್ 2 ಗೆ ಇದು ಎರಡನೇ bus ಬಾರ್ಗೆ ಎರಡನೇ ಸಮೀಕರಣವಾಗಿದೆ ಸರಿ ಈಗ ಇಲ್ಲಿ ಮೂರನೇ bus ಬಾರ್ನಲ್ಲಿ ಕರೆಂಟ್ ಇಂಜೆಕ್ಷನ್ ಇಲ್ಲ ಈ bus ಬಾರ್ ಮತ್ತು ಈ bus ಬಾರ್ ಇಲ್ಲ ಏಕೆಂದರೆ ಈ ರೇಖಾಚಿತ್ರದಲ್ಲಿ ಅದು ಏನನ್ನೂ ನೀಡಲಾಗಿಲ್ಲ ಆದ್ದರಿಂದ ಕರೆಂಟ್ ಇಂಜೆಕ್ಷನ್ ಇಲ್ಲ ಅಂದರೆ 0 ಸರಿನಾ ಅಂದರೆ ಇದು ಅಂದರೆ 0 ಹೊರಹೋಗುವ ಎಲ್ಲಾ ಕರೆಂಟ್ ಅನ್ನು ತೆಗೆದುಕೊಳ್ಳುವ bus 3 ಗೆ ಸಮಾನವಾಗಿರುತ್ತದೆ ಇದು ಮೂರನೇ ಸಮೀಕರಣ ಈಗ ಇಲ್ಲಿಗೆ ಬಂದಾಗ ನಾಲ್ಕನೆಯದು ಈ bus ಬಾರ್ 4 ಸರಿನಾ ಕರೆಂಟ್ ಇಂಜೆಕ್ಷನ್ 0 ಸರಿನಾ ಆದ್ದರಿಂದ ಎಲ್ಲಾ 4 busಗಳಿಗೆ 1 2 3 4 ಯಾವುದೇ ಸಮೀಕರಣದ ಸಂಖ್ಯೆಯನ್ನು ಹಾಕದ ಕಾರಣ ಈ 4 ಸಮೀಕರಣವನ್ನು ಪಡೆದುಕೊಂಡಿದ್ದೀರಿ ಆದ್ದರಿಂದ ಈ ರೇಖಾಚಿತ್ರದಿಂದ ಇದು ಈ ರೇಖಾಚಿತ್ರದಿಂದ ನಿಮಗೆ ಸಿಕ್ಕಿದ್ದು ಇದನ್ನು ಪಡೆದುಕೊಂಡಿದ್ದೇವೆ ಇದು ನಮಗೆ ತುಂಬಾ ಸುಲಭವಾಗಿದೆ ಮತ್ತು ಇದರಿಂದ ಈ ಎಲ್ಲಾ ಸಮೀಕರಣವನ್ನು ಅಡ್ಡ್ ಮಿಟ್ಟನ್ಸ್ ವಿಷಯದಲ್ಲಿ ಬರೆಯಿರಿ ಸರಿನಾ ಇದನ್ನು ಅರ್ಥಮಾಡಿಕೊಳ್ಳುವ ಮೊದಲು ಲೈನ್ ಅಡ್ಡ್ಮಿಟ್ಟನ್ಸ್ ಚಾರ್ಜಿಂಗ್ ಕೆಪಾಸಿಟನ್ಸ್ ನಂತರ ಬರುತ್ತದೆ

ಆದ್ದರಿಂದ ಆದರೆ I3 ಮತ್ತು I4 ಅವು ಶೂನ್ಯ ಆದರೆ ಅವುಗಳನ್ನು ಮ್ಯಾಟ್ರಿಕ್ಸ್ ರೂಪದಲ್ಲಿ ಇಡಬೇಕು ಅಂದರೆ ಕೇವಲ ಒಂದು ನಿಮಿಷ ಇದರರ್ಥ ಫಿಗರ್ 2ರಲ್ಲಿ ಈಗ ಬಸ್ 1 ಮತ್ತು ಬಸ್ 4 ರ ನಡುವೆ ಯಾವುದೇ ಸಂಪರ್ಕವಿಲ್ಲ ಆದ್ದರಿಂದ 1 ಮತ್ತು 4 ರ ನಡುವೆ ಯಾವುದೇ ಸಂಪರ್ಕವಿಲ್ಲ ಆದ್ದರಿಂದ ವಾಸ್ತವವಾಗಿ ಇದೇ ರೀತಿ 2 ಮತ್ತು 4 ರ ನಡುವೆ ಯಾವುದೇ ಸಂಪರ್ಕವಿಲ್ಲ ಸರಿನಾ ಆದ್ದರಿಂದ ಈ ಸಂದರ್ಭದಲ್ಲಿ I3 ಮತ್ತು I4 ಶೂನ್ಯವಾಗಿರುತ್ತದೆ ಎಂಬುದನ್ನು ಗಮನಿಸಿ ಆದ್ದರಿಂದ ಈ ಸಮೀಕರಣದಲ್ಲಿನ ಈ ಸಮೀಕರಣದಲ್ಲಿ I3 ಮತ್ತು I4 0 ಆಗಿರುತ್ತದೆ ಮತ್ತು Y ನ ಇತರ 2 ಅಂಶಗಳು ನಿಮಗೆ 0 ಎಂದು ಹೇಳುತ್ತದೆ ಅದು 0 ಆಗಿರುತ್ತದೆ ಆದ್ದರಿಂದ ಗಣಿತ ಮತ್ತು ಸಂಪೂರ್ಣತೆಗಾಗಿ ಈ ಸಮೀಕರಣವನ್ನು ಇದಕ್ಕೆ ಸಮನಾಗಿರಬೇಕು Y ಮ್ಯಾಟ್ರಿಕ್ಸ್ ಸರಿನಾ ಮತ್ತು ಇದು ವಾಸ್ತವವಾಗಿ ಕೇವಲ ಒಂದು ನಿಮಿಷದಲ್ಲಿ ಹಿಡಿದಿಟ್ಟುಕೊಳ್ಳುತ್ತದೆ ಇದು ನಿಜವಾಗಿ ಸಮೀಕರಣ 1 ಸರಿನಾ ಮತ್ತು ಈ ಸಮೀಕರಣವು ಸಮೀಕರಣವನ್ನು ನಿಜವಾಗಿ ಸಮೀಕರಣ 2 ಅಥವಾ ಸಾಮಾನ್ಯವಾಗಿ ಬಸ್ ಎಂದು ಬರೆಯಬಹುದು ಇದು ಬಸ್ ಕರೆಂಟ್ ಇಂಜೆಕ್ಷನ್ ಬಸ್ y ಬಸ್ಗೆ ಸಮಾನವಾಗಿದೆ ಇದು ಬಸ್ ಅಡ್ಡ್ಮಿಟ್ಟನ್ಸ್ ಮ್ಯಾಟ್ರಿಕ್ಸ್ y ಬಸ್ಗೆ V ಬಸ್ಗೆ ಇದು ಬಸ್ ವೋಲ್ಟೇಜ್ ಸರಿನಾ ಆದ್ದರಿಂದ ಇದು ವಾಸ್ತವವಾಗಿ ಸಮೀಕರಣ 3 ಆಗಿದೆ ಆದ್ದರಿಂದ ಸಾಮಾನ್ಯವಾಗಿ ಈ ಸಮೀಕರಣವನ್ನು ಪ್ರತಿನಿಧಿಸುತ್ತೇವೆ ಸಾಮಾನ್ಯವಾಗಿ y V ಗೆ ಸಮಾನವಾಗಿರುತ್ತದೆ ಆದ್ದರಿಂದ Vbus ಈಗ ನಾವು ನಾಮಕರಣವನ್ನು ನೀಡುತ್ತಿದ್ದೇವೆ Vbus ಬಸ್ ವೋಲ್ಟೇಜ್ನ ವೆಕ್ಟರ್ಗೆ ಸಮಾನವಾಗಿರುತ್ತದೆ ಮತ್ತು Ibus ಇಂಜೆಕ್ಟೆಡ್ ಕರೆಂಟ್ಗಳ ನಿಮ್ಮ ವೆಕ್ಟರ್ಗೆ ಸಮಾನವಾಗಿರುತ್ತದೆ ಸರಿ ಅಂದರೆ ನೀವು ಯಾವಾಗ ಜಾಕೋಬೀನ್ ಅನ್ನು ರಚಿಸುತ್ತೀರಿ ಎಂದು ನಾವು ನೋಡುತ್ತೇವೆ ನೀವು ಒಂದು ಬಸ್ ಅನ್ನು ಆರಿಸಿದಾಗ ನಿಧಾನ ಬಸ್ ಎಂದು ವೋಲ್ಟೇಜ್ ತಿಳಿದಿದೆ ಸರಿ ಅಂತಹ ಸಂದರ್ಭದಲ್ಲಿ ನೀವು ಜಾಕೋಬಿಯನ್ ಮ್ಯಾಟ್ರಿಕ್ಸ್ ಅನ್ನು ನೋಡುತ್ತೀರಿ ಮತ್ತು ಇತರ ವಿಷಯಗಳು ನಾವು ಹೇಗೆ ರಚಿಸಬಹುದು ಆದರೆ ಇದು ಪ್ರಾಥಮಿಕ ವಿಷಯವಾಗಿದೆ ಆದ್ದರಿಂದ Ibus ಇಂಜೆಕ್ಟೆಡ್ ಕರೆಂಟ್ಗಳ ವೆಕ್ಟರ್ ಆಗಿದೆ ಆದ್ದರಿಂದ ಬಸ್ಗೆ ಹರಿಯುವಾಗ ಕರೆಂಟ್ ಸಕಾರಾತ್ಮಕವಾಗಿರುತ್ತದೆ ಮತ್ತು ಬಸ್ನಿಂದ ಹರಿಯುವಾಗ ಋಣಾತ್ಮಕವಾಗಿರುತ್ತದೆ ನಾವು ಅನುಸರಿಸುವ ಸಮಾವೇಶ ಮತ್ತು Ybus ಆ ಬಸ್ ಅಡ್ಡ್ಮಿಟ್ಟನ್ಸ್ ಮ್ಯಾಟ್ರಿಕ್ಸ್ ಸಮಾನವಾಗಿರುತ್ತದೆ ಆದ್ದರಿಂದ y ಮ್ಯಾಟ್ರಿಕ್ಸ್ನ ಕರ್ಣೀಯ ಅಂಶಗಳನ್ನು ವಾಸ್ತವವಾಗಿ ಸ್ವಯಂ ಅಡ್ಡ್ಮಿಟ್ಟನ್ಸ್ ಅಥವಾ ಡ್ರೈವಿಂಗ್ ಪಾಯಿಂಟ್ ಅಡ್ಡ್ಮಿಟ್ಟನ್ಸ್ ಎಂದು ಕರೆಯಲಾಗುತ್ತದೆ ಆ ಕರ್ಣೀಯ ಅಂಶಗಳು ಈ ಅಂಶಗಳು ಕರ್ಣೀಯವಾಗಿ ಸ್ವಯಂ ಅಡ್ಡ್ಮಿಟ್ಟನ್ಸ್ ಅಥವಾ ಡ್ರೈವಿಂಗ್ ಪಾಯಿಂಟ್ ಅಡ್ಡ್ಮಿಟ್ಟನ್ಸ್ ಎಂದು ಕರೆಯಲ್ಪಡುತ್ತವೆ ಸರಿನಾ ಸಾಮಾನ್ಯವಾಗಿ ಇದು ಅರ್ಥ ಅಂದರೆ ಆ ಸಂದರ್ಭದಲ್ಲಿ ಕರೆಯುವದನ್ನು ತೆಗೆದುಕೊಂಡರೆ ಅದು ನಿಮ್ಮ ಉಲ್ಲೇಖಿತ ಬಸ್ ಸೇರಿದಂತೆ 0 ರಿಂದ 4 ಮತ್ತು y ಮ್ಯಾಟ್ರಿಕ್ಸ್ನ ಕರ್ಣೀಯ ಅಂಶಗಳನ್ನು ವರ್ಗಾವಣೆ ಪ್ರವೇಶ ಅಥವಾ ಪರಸ್ಪರ ಪ್ರವೇಶ ಎಂದು ಕರೆಯಲಾಗುತ್ತದೆ ಇದು ಸಣ್ಣದಕ್ಕೆ ಈ ಮೈನಸ್ ಚಿಹ್ನೆ ಸರಿನಾ ಏಕೆಂದರೆ ಇದು ಪ್ರತಿಯೊಂದು ಶಾಖೆಯ ಅಡ್ಡ್ಮಿಟ್ಟನ್ಸ್ ಆಗಿದೆ ಆದ್ದರಿಂದ ಇದು ನಿಜಕ್ಕೂ ಸಮೀಕರಣ 5 ಆಗಿದೆ ಮತ್ತು ನಂತರ ಇದನ್ನು ಯಾವಾಗ ತೆಗೆದುಕೊಳ್ಳುತ್ತೀರಿ ಎಂಬುದನ್ನು ವಿವರಿಸುತ್ತೇನೆ ಮತ್ತು ಯಾವಾಗ ಆ ಸಾಲಿನ ಬುದ್ಧಿವಂತ y ಮ್ಯಾಟ್ರಿಕ್ಸ್ ಆಗಿದ್ದರೆ ಅಡ್ಡ್ಮಿಟ್ಟನ್ಸ್ ಅನ್ನು ಚಾರ್ಜ್ ಮಾಡುವುದನ್ನು ಪರಿಗಣಿಸಿದಾಗ ಯಾವಾಗ ಒಂದು ನಿರ್ದಿಷ್ಟ ಸಾಲಿನ y ಮ್ಯಾಟ್ರಿಕ್ಸ್ ನ ಅಂಶಗಳನ್ನು ಆ ಸಮಯದಲ್ಲಿ ಸೇರಿಸುತ್ತೀರಿ ನಿಜವಾಗಿಯೂ ಬೇರೆ ಯಾವುದೋ ಸರಿನಾ ಆದ್ದರಿಂದ ನಿಮ್ಮ y ಮ್ಯಾಟ್ರಿಕ್ಸ್ ನಿರ್ಮಾಣ ಸರಿಯಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಬಹುದು ಆದ್ದರಿಂದ ಇದು ಸಾಮಾನ್ಯ ವಿಷಯ ಧನ್ಯವಾದಗಳು ಮತ್ತೆ ನಾವು ಬರುತ್ತಿದ್ದೇವೆ